ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಮೂಲಕ ಆಯ್ಕೆ ನಿಯಮಗಳು ಪರಿವರ್ತನೆಗಳಿಗಾಗಿ ದೊಡ್ಡ ಕ್ವಾಂಟಮ್ ಸಂಖ್ಯೆಯ ಮಿತಿಯಾದ ಅನಂತತೆಗೆ n ಒಲವು ತೋರಲು ಕ್ವಾಂಟಮ್ ಫಲಿತಾಂಶಗಳು ಶಾಸ್ತ್ರೀಯ ಫಲಿತಾಂಶಗಳಿಗೆ ಹೋಗುತ್ತವೆ ಎಂದು ಹೇಳುವ ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ನ ಬಗ್ಗೆ ನಾವು ಇಲ್ಲಿಯವರೆಗೆ ಕಲಿತಿದ್ದೇವೆ ಈ ಉಪನ್ಯಾಸದಲ್ಲಿ ಆಯ್ಕೆ ನಿಯಮಗಳು ಮತ್ತು ಹಾರ್ಮೋನಿಕ್ ಆಂದೋಲಕಕ್ಕೆ ಒಂದು ಗುಣಾಂಕ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ಪಡೆಯಲು ನಾವು ಈ ತತ್ವವನ್ನು ಹೇಗೆ ಬಳಸಬಹುದೆಂದು ನೋಡಲಿದ್ದೇವೆ ಹಿಂದಿನ ಉಪನ್ಯಾಸಗಳಲ್ಲಿ ನಾನು 3 ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ ಮತ್ತು ಇವುಗಳಲ್ಲಿ 2 ಅನ್ನು ನಾನು ಪರಿಗಣಿಸುತ್ತೇನೆ ಹಾರ್ಮೋನಿಕ್ ಆಂದೋಲಕ ಮತ್ತು ಒಂದು ಪೆಟ್ಟಿಗೆಯಲ್ಲಿರುವ ಕಣ ಮತ್ತು ಹಾರ್ಮೋನಿಕ್ ಆಂದೋಲಕ ಪ್ರಕರಣದಲ್ಲಿ ಸ್ಥಳಾಂತರವನ್ನು ಸಂಕಲನ ಎಂದು ಬರೆಯಬಹುದು ಎಂದು ನಾನು ಹೇಳಿದೆ C ಟೌ e ರೈಸ್ ಟು i ಟೌ ಒಮೆಗಾ t 2 pi v ಓವರ್ 2L ವಾಸ್ತವವಾಗಿ ನಾನು ಅದಕ್ಕಿಂತ ಉತ್ತಮವಾಗಿ ಮಾಡಲು ಬಯಸುತ್ತೇನೆ ಇದನ್ನು ಸಾಮಾನ್ಯವಾಗಿ ಒಮೆಗಾ t ಯ A ಕೊಸೈನ್ ಎಂದು ಬರೆಯಲಾಗುತ್ತದೆ ಇದನ್ನು ಆಂಪ್ಲಿಟ್ಯೂಡ್ ಅನ್ನು 2 e ಆಗಿ ವಿಂಗಡಿಸಿ i ಒಮೆಗಾ t ಪ್ಲಸ್ e ಮತ್ತು ಮೈನಸ್ i ಒಮೆಗಾ t ಗೆ ಏರಿಸಲಾಗುತ್ತದೆ ಹೀಗಾಗಿ ಪೆಟ್ಟಿಗೆನಲ್ಲಿ ಚಲಿಸುವ ಕಣವು 2 L ಗಿಂತ ಹೆಚ್ಚಿನ ಮೂಲಭೂತ ಆವರ್ತನವನ್ನು ಹೊಂದಿರುತ್ತದೆ ಮತ್ತು ಅದರ ಎಲ್ಲಾ ಗುಣಾಕಾರಗಳನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ಅದು ಚಲನೆಯನ್ನು ಮಾಡಿದಾಗ ಅದು ಎಲ್ಲಾ ರೀತಿಯ ಆವರ್ತನಗಳನ್ನು ಹೊರಸೂಸುತ್ತದೆ ಮೂಲಭೂತವಾಗಿ ಇದರಲ್ಲಿ ಹಾರ್ಮೋನಿಕ್ಸ್ ಟೌ ತುಂಬಾ ಹೆಚ್ಚು ಅಲ್ಲಿ ಒಂದು ಹಾರ್ಮೋನಿಕ್ ಆಂದೋಲಕದಲ್ಲಿ ಚಲನೆಯನ್ನು ನಿರ್ವಹಿಸುವ ಕಣವು ಕೇವಲ ಒಂದು ಆವರ್ತನವನ್ನು ನೀಡುತ್ತದೆ ನಾವು ಅದನ್ನು ಹೇಗೆ ಬಳಸಬಹುದು ಎಂದು ನೋಡೋಣ ಆದ್ದರಿಂದ ಪೆಟ್ಟಿಗೆಯಲ್ಲಿನ ಕಣವು ಎಲ್ಲಾ ಆವರ್ತನಗಳನ್ನು ನೀಡುತ್ತದೆ ಎಂದು ಶಾಸ್ತ್ರೀಯವಾಗಿ ಕಲಿತಿದೆ ಎಲ್ಲಾ ಆವರ್ತನದಿಂದ ಅದು ನಿರಂತರವಾಗಿ ಬದಲಾಗುತ್ತಿರುವ ಆವರ್ತನಗಳನ್ನು ನೀಡುತ್ತದೆ ಎನ್ನುವ ಅರ್ಥವಲ್ಲ ಆದರೆ ಅದು ಪರಿವರ್ತನೆ ಮಾಡಿದರೆ ಕಣವು E n ಮೈನಸ್ ಟೌ ನ ಮಟ್ಟ ಎಂದು ಹೇಳಲು n ಹಂತದಿಂದ ಪರಿವರ್ತನೆ ಮಾಡಿದರೆ ಹೊರಸೂಸುವ ಆವರ್ತನಗಳು ಟೌ ಬಾರಿ ಒಮೆಗಾ n ಆಗಿರುತ್ತದೆ ಒಮೆಗಾ n ಎಂಬುದು n ನ ಹಂತದಲ್ಲಿ ಚಲನೆಗೆ ಸಂಬಂಧಿಸಿದ ಅಂಗುಲರ್ ಫ್ರೀಕ್ವೆನ್ಸಿ ಆಗಿದೆ ಆದ್ದರಿಂದ ಶಾಸ್ತ್ರೀಯವಾಗಿ ಈ ಆವರ್ತನ ಒಮೆಗಾ n ಅಥವಾ nth ಮಟ್ಟದಲ್ಲಿ ಚಲನೆಯೊಂದಿಗೆ ಸಂಪರ್ಕ ಹೊಂದಿದ ಅಂಗುಲರ್ ಫ್ರೀಕ್ವೆನ್ಸಿ ಯು ರೇಡಿಯೇಷನ್ ಫ್ರೀಕ್ವೆನ್ಸಿ ಆಗಿರುತ್ತದೆ ಮತ್ತು ಕಳೆದ ಬಾರಿ ನಾವು ನೋಡಿದ ಸಂಗತಿಯೆಂದರೆ ನಾನು ಅದರ ಸ್ಥಳಾಂತರದ ಪದ್ಯಗಳನ್ನು ಸಮಯವನ್ನು ಬರೆದರೆ ಅದು ಹೀಗಿರುತ್ತದೆ ಇದು ಶುದ್ಧ ಹಾರ್ಮೋನಿಕ್ ಅಲ್ಲ ಹಾಗಾಗಿ x t ವಾಸ್ತವವಾಗಿ ಹೆಚ್ಚಿನ ಹಾರ್ಮೋನಿಕ್ ಅನ್ನು ಹೊಂದಿದೆ ಎಂದು ಇದು ನಿಮಗೆ ಹೇಳುತ್ತದೆ ಇದನ್ನು ನಾನು ಮೊದಲು C ನಲ್ಲಿ ಬರೆದಿದ್ದೇನೆ C ಟೌ e ರೈಸ್ ಟು i ಟೌ ಒಮೆಗಾ ಇದನ್ನು ಒಮೆಗಾ n t ಎಂದು ಕರೆಯೋಣ ಆದ್ದರಿಂದ ಇದು ನಿಮಗೆ ವಿಕಿರಣ ಒಮೆಗಾ n ನ ಆವರ್ತನವನ್ನು ನೀಡುತ್ತದೆ ಮತ್ತು ಚಲನೆಯು ಇತರ ಆವರ್ತನಗಳನ್ನು ಸಹ ಹೊಂದಿರುವುದರಿಂದ ಇತರ ಎಲ್ಲಾ ಆವರ್ತನಗಳು ಸಹ ಹೊರಬರುತ್ತವೆ ಕ್ವಾಂಟಮ್ ಪರಿವರ್ತನೆಗಳು ನಮಗೆ ಏನು ಕಲಿಸುತ್ತದೆ ಎನ್ನುವ ಬಗ್ಗೆ ನೋಡೋಣ ಆದ್ದರಿಂದ ನಾವು ಈಗ ಕ್ವಾಂಟಮ್ ಅನ್ನು ಯಾಂತ್ರಿಕವಾಗಿ ಬರೆಯೋಣ ವಿಕಿರಣವು ಹೊರಬರುವುದಿಲ್ಲ ಏಕೆಂದರೆ ಒಂದು ಕಣವು ಆವರ್ತನ nu ಜೊತೆ ಆಂದೋಲನಗೊಳ್ಳುವ ಬದಲಿಗೆ ಅದು ಜಿಗಿತಗಳಿಂದ ಹೊರಬರುತ್ತದೆ ಆದ್ದರಿಂದ ವಿಕಿರಣವು ಜಿಗಿತಗಳಿಂದ ಹೊರಬರುತ್ತದೆ ವಿಕಿರಣವು ಮಟ್ಟಗಳ ನಡುವಿನ ಜಿಗಿತಗಳಿಂದ ಹೊರಬರುತ್ತದೆ ಅಲ್ಲಿ ಶಾಸ್ತ್ರೀಯವಾಗಿ ವೇಗವರ್ಧನೆಯಿಂದಾಗಿ ಈಗ nth ಯಿಂದ n ಮೈನಸ್ ಟೌ ನೇ ಆವರ್ತನವು n ಗೆ ಜಿಗಿಯುವುದರಿಂದ ವಿಕಿರಣ ಹೊರಸೂಸಲ್ಪಟ್ಟರೆ n ಮೈನಸ್ ಟೌ ಅನ್ನು E n ಮೈನಸ್ E n ಮೈನಸ್ ಟೌ ಎಂದು h ನಿಂದ ಭಾಗಿಸಲಾಗಿದೆ ಇದನ್ನು ಸೀಮಿತ ವ್ಯತ್ಯಾಸದಿಂದ ನೀಡಲಾಗುತ್ತದೆ ಅಲ್ಲಿ ನಾವು ಹಿಂದಿನ ಉಪನ್ಯಾಸವನ್ನು ಶಾಸ್ತ್ರೀಯವಾಗಿ ನೆನಪಿಸಿಕೊಳ್ಳುತ್ತಿದ್ದಂತೆ ಅದನ್ನು j ಗೆ ಸಂಬಂಧಿಸಿದಂತೆ ಒಂದು ಭೇದದಿಂದ ನೀಡಲಾಗುತ್ತದೆ ಈಗ n ಅನಂತತೆಗೆ ಒಲವು ತೋರುತ್ತಿರುವಂತೆ nu n t n ಮೈನಸ್ ಟೌ nu n ಗೆ ಹೋಗಿ ಅಲ್ಲಿ nu n ಶಾಸ್ತ್ರೀಯ ಆವರ್ತನವಾಗಿದೆ ಆದ್ದರಿಂದ ಈ ಎಲ್ಲಾ ಆವರ್ತನಗಳನ್ನು ಗಮನಿಸಿದ ಕಾರಣ ಶಾಸ್ತ್ರೀಯವಾಗಿ ನೀವು ನೋಡುತ್ತೀರಿ ಸರಿ ಆದ್ದರಿಂದ ಇದನ್ನು ಶಾಸ್ತ್ರೀಯವಾಗಿ ಬರೆಯೋಣ ಎಲ್ಲಾ ಆವರ್ತನಗಳು ಟೌ nu n ಅನ್ನು ಸರಿಯಾಗಿ ಗಮನಿಸಿರುವುದರಿಂದ ಅಂದರೆ ಕ್ವಾಂಟಮ್ ಯಾಂತ್ರಿಕವಾಗಿ ಒಂದು ಕಣವು ಯಾವುದೇ n ಮೈನಸ್ ಟೌಗೆ ಹೋಗಬಹುದು ಇದನ್ನು ಮತ್ತೆ ಬರೆಯುತ್ತೇನೆ ಆದ್ದರಿಂದ ಇದು nth ಲೆವೆಲ್ n ಮೈನಸ್ ಟೌ ಲೆವೆಲ್ ಮತ್ತು ಇಲ್ಲಿ ಈ ಜಂಪ್ ಬರುತ್ತಿದೆ ಮತ್ತು ಕೆಲವು ವಿಕಿರಣಗಳು ಹೊರಬರುತ್ತವೆ ಆದ್ದರಿಂದ ವಿಕಿರಣ ಆವರ್ತನ n n ಮೈನಸ್ ಟೌ ಎಂಬುದು h ಗಿಂತ E n ಮೈನಸ್ E n ಮೈನಸ್ ಟೌ ಆಗಿದೆ ಮತ್ತು ಶಾಸ್ತ್ರೀಯವಾಗಿ ಎಲ್ಲಾ ಟೌ nu n ಅನ್ನು ಗಮನಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಏಕೆಂದರೆ ಕಣವು ಮೂಲಭೂತ ಆವರ್ತನದ nu n ನ ಚಲನೆಯ ಆವರ್ತಕ ಚಲನೆಯನ್ನು ಮಾಡುತ್ತದೆ ಆದರೆ ನಂತರ ಇವೆಲ್ಲವೂ ಹಾರ್ಮೋನಿಕ್ಸ್ ಅಸ್ತಿತ್ವದಲ್ಲಿದೆ ಆದ್ದರಿಂದ ಇದರರ್ಥ n ಮೈನಸ್ ಟೌ ಎಲ್ಲಿದೆ ಎಂಬುದಕ್ಕೆ ಯಾವುದೇ ನಿರ್ಬಂಧವಿಲ್ಲ ಎಣಿಕೆ ಉದಾಹರಣೆಯನ್ನು ನೋಡೋಣ ನಾವು n ಮೈನಸ್ ಒಂದಕ್ಕೆ ಮಾತ್ರ ಹೋಗಬಹುದು ಮತ್ತು ನಾವು ಇದನ್ನು ಹೇಳಿದರೆ ಇದು ಕೇವಲ ಪ್ರತಿ ಉದಾಹರಣೆಯಾಗಿದೆ n ಅನಂತಕ್ಕೆ ಹೋದಂತೆ ಮೂಲಭೂತ ಆವರ್ತನವನ್ನು ಮಾತ್ರ ಗಮನಿಸಬಹುದು ಇದರರ್ಥ ಇದು ಯಾವುದೇ ಆವರ್ತನಕ್ಕೆ ಹೋಗಬಹುದಾದ n ಮೈನಸ್ ಒಂದಲ್ಲ ಇದು ಇಷ್ಟವಾಗಿದೆ ಈಗ ಪ್ರಶ್ನೆ ಉದ್ಭವಿಸುತ್ತದೆ ಒಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಒಳ್ಳೆಯದು ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಒಳ್ಳೆಯದು ಎಂದು ನಾವು ಹೇಳಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಶಾಸ್ತ್ರೀಯ ಮತ್ತು ಕ್ವಾಂಟಮ್ ಯಂತ್ರಶಾಸ್ತ್ರದ ನಡುವೆ ಒಂದು ಗಡಿರೇಖೆ ಇದೆ ಉತ್ತರವು ನಿಜ ಸಿದ್ಧಾಂತವಲ್ಲ ಕ್ವಾಂಟಮ್ ಮೆಕ್ಯಾನಿಕ್ಸ್ ಇದು ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದಂತೆ ಮಾತ್ರ ನಾವು ಡೆಲ್ಟಾ E ಅನ್ನು h ನಿಂದ d ಮೂಲಕ ಡಿರವೇಟಿವ್ d E ಸಮಯದಿಂದ d j ಸಮಯಕ್ಕೆ ಬದಲಾಯಿಸಿದಾಗ ಮಾತ್ರ ಶಾಸ್ತ್ರೀಯ ಸಿದ್ಧಾಂತವು ಒಳ್ಳೆಯದು ಮತ್ತು ಇದರರ್ಥ ಮೂಲತಃ n ಸಾಕಷ್ಟು ದೊಡ್ಡದಾಗಿರಬೇಕು ಮತ್ತು ಟೌ n ಗಿಂತಲೂ ಚಿಕ್ಕದಾಗಿರಬೇಕು ಅದು ಒಂದೇ ಷರತ್ತು ಆದರೆ ಈ ತತ್ವವು ನಿಮಗೆ ಹೇಳುತ್ತಿರುವುದು ನೀವು ವ್ಯತ್ಯಾಸವನ್ನು ಬದಲಿಸಿದಾಗ ನೀವು ನಿಜವಾಗಿಯೂ ಶಾಸ್ತ್ರೀಯ ಮಟ್ಟವನ್ನು ಸಮೀಪಿಸುತ್ತಿರಬೇಕು ಡಿರವೇಟಿವ್ ನಿಂದ ಪರಿಣಾಮಕಾರಿಯಾಗಿ ಮತ್ತು ಅದಕ್ಕಾಗಿ ಸ್ಥಿತಿ n ತುಂಬಾ ದೊಡ್ಡದಾಗಿದೆ ಮತ್ತು ಟೌ n ಗಿಂತ ತುಂಬಾ ಚಿಕ್ಕದಾಗಿದೆ ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇನ್ನೊಂದು ಉದಾಹರಣೆ ಈ ಹಾರ್ಮೋನಿಕ್ ಆಂದೋಲಕ ಮತ್ತು ಶಾಸ್ತ್ರೀಯವಾಗಿ ಅದರ ಚಲನೆಯನ್ನು x t ಯಿಂದ 2 ರಿಂದ e ಗೆ ಸಮನಾಗಿರುತ್ತದೆ ಮತ್ತು ಒಮೆಗಾ t ಗೆ ಹೆಚ್ಚಿಸಿ ಮೈನಸ್ i ಒಮೆಗಾ t ಗೆ ಏರಿಸುವುದು ಅದು ಕೇವಲ ಒಂದು ಆವರ್ತನವನ್ನು ಹೊಂದಿದೆ ನಾವು ಈ ಕ್ವಾಂಟಮ್ ಅನ್ನು ಯಾಂತ್ರಿಕವಾಗಿ ನೋಡೋಣ ಈ ಮಟ್ಟಗಳು h nu 2 h nu 3 h nu 4 h nu ಮತ್ತು ಹೀಗೆ ಮತ್ತು ಜಂಪ್ ಇದ್ದಾಗ ವಿಕಿರಣವನ್ನು ನೀಡಲಾಗುತ್ತದೆ ಶಾಸ್ತ್ರೀಯ ಫಲಿತಾಂಶಗಳೊಂದಿಗೆ ಹೋಲಿಸುವ ಮೂಲಕ ನಾವು ಹೇಗೆ ನೋಡುತ್ತೇವೆ ಎಂದು ಈಗ ನೀವು ನೋಡುತ್ತೀರಿ ಆಯ್ಕೆ ನಿಯಮವಿದೆ n ನಿಂದ n ಮೈನಸ್ ಟೌ ಪರಿವರ್ತನೆ ನಡೆಯುತ್ತದೆ ಎಂದು ಭಾವಿಸೋಣ ನಂತರ ಅನುಗುಣವಾದ ಆವರ್ತನವು ಶಾಸ್ತ್ರೀಯ ಮಿತಿಯಲ್ಲಿನ ಅನುಗುಣವಾದ ಆವರ್ತನವು ಟೌ ಬಾರಿ ಒಮೆಗಾ ಆಗಿರುತ್ತದೆ ಆದಾಗ್ಯೂ ಶಾಸ್ತ್ರೀಯವಾಗಿ ನಾವು ಒಮೆಗಾ ವನ್ನು ಮಾತ್ರ ನೋಡುತ್ತೇವೆ ಇದು ಟೌ ಅನ್ನು ಗರಿಷ್ಠವಾಗಿರಬಹುದು ಮತ್ತು ಇದು ನಿಮಗೆ ಒಂದು ನಿರ್ಬಂಧವನ್ನು ನೀಡುತ್ತದೆ ಒಂದು ಹಾರ್ಮೋನಿಕ್ ಆಂದೋಲಕದಲ್ಲಿ ನಡೆಯುವ ಏಕೈಕ ಜಿಗಿತಗಳು ಅಲ್ಲಿ n ಗೆ ಹೋಗುತ್ತದೆ ಕಣವು ಜಿಗಿತವನ್ನು n ಮೈನಸ್ 1 ಗೆ ಹೋಗುತ್ತದೆ ಅಥವಾ ಅದು n ಪ್ಲಸ್ 1 ಅನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಇದು ಆಯ್ಕೆ ನಿಯಮ ಎಂದು ಕರೆಯಲ್ಪಡುವದನ್ನು ನೀಡುತ್ತದೆ ಮತ್ತು ಅದರ ಆಯ್ಕೆ ನಿಯಮವು ಜಂಪ್ ಮಾಡಲಾಗಿದೆ ಎಂದು ಹೇಳುತ್ತದೆ ಅಥವಾ ಪರಿವರ್ತನೆ ನಡೆಯುತ್ತದೆ ಇದಕ್ಕಾಗಿ ಡೆಲ್ಟಾ n ಪ್ರಮಾಣವು ಒಂದು ಇಲ್ಲದಿದ್ದರೆ ಎಲ್ಲಾ ಪರಿವರ್ತನೆಗೆ ಯಾವುದೇ ವಿಕಿರಣ ಇರುವುದಿಲ್ಲ ಆದ್ದರಿಂದ ವಿಕಿರಣವನ್ನು ನೀಡುವ ಬೇರೆ ಯಾವುದೇ ಪರಿವರ್ತನೆ ಇಲ್ಲ ಮತ್ತು ಅದನ್ನು ಪುನರಾವರ್ತಿಸಲು ನನಗೆ ಅವಕಾಶ ಮಾಡಿಕೊಡುತ್ತದೆ ಏಕೆಂದರೆ ಇತರ ಪರಿವರ್ತನೆಗಳು ಸಹ ದೊಡ್ಡ n ಮಿತಿಯಲ್ಲಿ ನಡೆದರೆ ನಾವು ಇತರ ಆವರ್ತನಗಳನ್ನು ಸಹ ನೋಡುತ್ತೇವೆ ಮತ್ತು ಅದು ಸಂಭವಿಸುವುದಿಲ್ಲ ಆದ್ದರಿಂದ ಕರಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಅನುಗುಣವಾಗಿರಲು ಕ್ವಾಂಟಮ್ ಮಟ್ಟದಲ್ಲಿ ಕೇವಲ ಒಂದು ಪರಿವರ್ತನೆಗೆ ಅನುಮತಿಸಲಾಗಿದೆ ಆದ್ದರಿಂದ ಇದೀಗ ಉದ್ಭವಿಸಿರುವ ಪ್ರಶ್ನೆ ಲೇಸರ್ ಗಾಗಿ ನಿಮಗೆ ಒಂದೇ ಆವರ್ತನ ಅಗತ್ಯವಿದ್ದರೆ ನೀವು ಹಾರ್ಮೋನಿಕ್ ಆಂದೋಲಕ ಬಂಧನವನ್ನು ಬಳಸಬೇಕೆಂದರೆ ವಾಸ್ತವವಾಗಿ 2 ಪ್ರಶ್ನೆಗಳು ಸಂಬಂಧಿಸಿಲ್ಲ ಏಕೆಂದರೆ ಲೇಸರ್ ನಲ್ಲಿ ಪರಿವರ್ತನೆಯು ನಿಖರವಾಗಿ ಆ ಆವರ್ತನವಾಗಲು ಕಾರಣವಾಗುವ ಆವರ್ತನವನ್ನು ನೀವು ಆರಿಸುತ್ತೀರಿ ಆದ್ದರಿಂದ ನೀವು ಯಾವುದೇ ವ್ಯವಸ್ಥೆಯನ್ನು ಆಯ್ಕೆ ಮಾಡಬಹುದು ಮತ್ತು ಪ್ರಚೋದಿತ ಹೊರಸೂಸುವಿಕೆಯು ಈ ಪ್ರಚೋದಿತ ಹೊರಸೂಸುವಿಕೆಯನ್ನು ನೀವು ಮಾಡುತ್ತಿರುವ ನಿರ್ದಿಷ್ಟ ಆವರ್ತನಕ್ಕೆ ಮಾತ್ರ ನಡೆಯುತ್ತದೆ ಆದ್ದರಿಂದ ಈ ಪ್ರಶ್ನೆ ನಿಜವಾಗಿಯೂ ಉದ್ಭವಿಸುವುದಿಲ್ಲ